ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು 27 ನೇ ಪಾಠಕ್ಕೆ ಸುಸ್ವಾಗತ ಈ ಪಾಠ ಸಂಖ್ಯೆ 27 ಭೌತಿಕ ಸಾಕ್ಷ್ಯವನ್ನು ವಿನ್ಯಾಸಗೊಳಿಸುತ್ತಿದ್ದೇವೆ ಸೇವೆಯ ಗುಣಮಟ್ಟದ ಭೌತಿಕ ಪುರಾವೆಗಳು ಏನು ಎಂದು ನಾವು ಚರ್ಚಿಸುತ್ತೇವೆ ಭೌತಿಕ ಪರಿಸರಡಾ ಪಾತ್ರ ಏನು ಭೌತಿಕ ಪರಿಸರ ಮತ್ತು ಸೇವೆಯ ಗ್ರಾಹಕರು ವಿನ್ಯಾಸ ಮತ್ತು ಭೌತಿಕ ಸೌಲಭ್ಯಗಳ ನಿರ್ವಹಣೆಯ ನಡುವಿನ ಸಂಬಂಧಗಳೇನು ಎಂಬುದನ್ನು ನೋಡೋಣ ಸೇವೆಯ ಗುಣಮಟ್ಟದ ಭೌತಿಕ ಪುರಾವೆಗಳು ಏನು ಸರ್ವಿಸ್ ಸ್ಕೇಪ್ ಇದು ಸೌಲಭ್ಯದ ಬಾಹ್ಯ ವಿನ್ಯಾಸ ಸಂಕೇತ ಪಾರ್ಕಿಂಗ್ ಭೂದೃಶ್ಯ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಒಳಗೊಂಡಿದೆ ಮತ್ತು ಒಳಾಂಗಣ ವಿನ್ಯಾಸ ಉಪಕರಣಗಳು ಸಂಕೇತ ವಿನ್ಯಾಸ ಮತ್ತು ಗಾಳಿಯ ಗುಣಮಟ್ಟ ಮತ್ತು ತಾಪಮಾನದಂತಹ ಸೌಲಭ್ಯ ಒಳಾಂಗಣಗಳನ್ನು ಒಳಗೊಂಡಿದೆ ಇತರ ಸ್ಪಷ್ಟತೆಗಳು ಇದು ವ್ಯಾಪಾರ ಕಾರ್ಡ್ಗಳು ಲೇಖನ ಸಾಮಗ್ರಿಗಳು ಬಿಲ್ಲಿಂಗ್ ಹೇಳಿಕೆಗಳು ವರದಿಗಳು ನೌಕರರ ಉಡುಗೆ ಸಮವಸ್ತ್ರ ಬ್ರೌಚರ್ಗಳು ವೆಬ್ ಪುಟಗಳು ಮತ್ತು ವರ್ಚುವಲ್ ಸರ್ವಿಸ್ ಸ್ಕೇಪ್ ಅನ್ನು ಒಳಗೊಂಡಿದೆ ಆದ್ದರಿಂದ ಭೌತಿಕ ಪರಿಸರ ಪ್ಯಾಕೇಜ್ ಫೆಸಿಲಿಟೇಟರ್ ಸೋಷಿಯಲೈಸರ್ ಮತ್ತು ಡಿಫರೆನ್ಷಿಯೇಟರ್ ಆಗಿ ನಿರ್ವಹಿಸಿದ ಪಾತ್ರಗಳು ಆದ್ದರಿಂದ ಭೌತಿಕ ವಾತಾವರಣವು ಗ್ರಾಹಕರು ಮತ್ತು ಉದ್ಯೋಗಿಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಮುಂದಿನ ವಿಭಾಗಗಳಲ್ಲಿ ಚರ್ಚಿಸಲಾದ ವಿವಿಧ ಪಾತ್ರಗಳನ್ನು ನಿರ್ವಹಿಸಬಹುದು ಪ್ಯಾಕೇಜ್ ಸೇವೆಯ ಭೌತಿಕ ಸಾಕ್ಷ್ಯವು ಉತ್ಪನ್ನ ಪ್ಯಾಕೇಜಿಂಗ್ನಂತೆಯೇ ಒಂದು ಪಾತ್ರವನ್ನು ವಹಿಸುತ್ತದೆ ಅದು ಸೇವೆಯನ್ನು ಸುತ್ತುತ್ತದೆ ಮತ್ತು ಅದರ ಗುಣಲಕ್ಷಣಗಳನ್ನು ಗ್ರಾಹಕರಿಗೆ ತಿಳಿಸುತ್ತದೆ ಸ್ವಚ್ಚ ಸುರಕ್ಷಿತ ಸೇವಾ ಪರಿಸರ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸೇವೆಯ ಚಿತ್ರವನ್ನು ತಿಳಿಸುತ್ತದೆ ಮತ್ತು ಸೇವೆಯೊಂದಿಗೆ ಸಂಬಂಧ ಹೊಂದಿದ ಬಗ್ಗೆ ಅವರಿಗೆ ಹೆಮ್ಮೆ ಎನಿಸುತ್ತದೆ ಅದು ಗ್ರಾಹಕರಿಂದ ಪಡೆದ ಇಮೇಜ್ ಪ್ರಯೋಜನಗಳನ್ನು ಹೆಚ್ಚಿಸುತ್ತದೆ ಸೌಲಭ್ಯಗಾರ ಸರ್ವಿಸ್ ಸ್ಕೇಪ್ನ ಅಡಚಣೆಯಿಲ್ಲದ ವಿನ್ಯಾಸವು ನೌಕರರ ಕಾರ್ಯಕ್ಷಮತೆ ಮತ್ತು ಗ್ರಾಹಕರ ತೃಪ್ತಿಯನ್ನು ಹೆಚ್ಚಿಸುತ್ತದೆ ಆಸನ ಪ್ರದೇಶದಲ್ಲಿನ ಆರಾಮದಾಯಕ ಕುರ್ಚಿಗಳಂತಹ ಭೌತಿಕ ಪುರಾವೆಗಳು ಗ್ರಾಹಕರ ಅವಶ್ಯಕತೆಗಳಿಗೆ ಹೊಂದಿಕೆಯಾಗುತ್ತವೆ ಮತ್ತು ಇದರಿಂದಾಗಿ ಅವರ ಮನಸ್ಸಿನಲ್ಲಿ ಸೇವೆಯ ಗುಣಮಟ್ಟದ ಗ್ರಹಿಕೆ ಹೆಚ್ಚಾಗುತ್ತದೆ ಸಮಾಜವಾದಿ ಗ್ರಾಹಕರು ಮತ್ತು ಉದ್ಯೋಗಿಗಳು ಪರಸ್ಪರ ಮತ್ತು ಅವರೊಂದಿಗೆ ಸಂವಹನ ನಡೆಸಲು ಸರ್ವಿಸ್ ಸ್ಕೇಪ್ ಸಹಾಯ ಮಾಡುತ್ತದೆ ಮತ್ತು ಸೇವೆಗಳನ್ನು ಮುಖ್ಯವಾಗಿ ಸತ್ಯದ ಕ್ಷಣಗಳಲ್ಲಿ ಪರಸ್ಪರ ಕ್ರಿಯೆಗಳ ಮೂಲಕ ತಲುಪಿಸಲಾಗುತ್ತದೆ ಭೌತಿಕ ಸಾಕ್ಷ್ಯವು ಸೇವೆಯ ಮನಸ್ಥಿತಿ ಮನರಂಜನಾ ಸೇವೆಗಳಲ್ಲಿ ಹರ್ಷಚಿತ್ತದಿಂದ ಮನಸ್ಥಿತಿ ಕಚೇರಿಗಳು ಮತ್ತು ಹಕ್ಕುಗಳ ಸುತ್ತಲಿನ ವೃತ್ತಿಪರ ಮನಸ್ಥಿತಿ ಆರೋಗ್ಯ ಅಲಂಕರಣಗಳಲ್ಲಿ ಪರಿಸರವನ್ನು ವಿಶ್ರಾಂತಿ ಪರಿಸರವನ್ನಾಗಿ ಮಾಡುತ್ತದೆ ನಂತರ ಡಿಫರೆನ್ಷಿಯೇಟರ್ ಒಂದು ನಿರ್ದಿಷ್ಟ ವಿಭಾಗದ ಗ್ರಾಹಕರ ಅಭಿರುಚಿಗಳು ಮತ್ತು ಆದ್ಯತೆಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಿದಾಗ ಸೇವೆಯನ್ನು ಪ್ರತ್ಯೇಕಿಸಲು ಮತ್ತು ಸ್ಥಾನಿಕರಣಗೊಳಿಸಲು ಭೌತಿಕ ಸಾಕ್ಷ್ಯಗಳು ಸಹಾಯ ಮಾಡುತ್ತವೆ ಉದಾಹರಣೆಗೆ ಹೆಚ್ಚಿನ ಬೆಲೆಯ ಮೇಲ್ವರ್ಗದ ಪ್ರದೇಶದ ಭೌತಿಕ ಸಾಕ್ಷ್ಯವನ್ನು ಯಾವುದೇ ಸೇವಾ ಸೆಟ್ಟಿಂಗ್ಗಳಲ್ಲಿ ಅಥವಾ ಅಂತಹುದೇ ಸೇವೆಗಳ ನಡುವೆ ಕಡಿಮೆ ಬೆಲೆಯ ಕೆಳವರ್ಗದ ಪ್ರದೇಶದಿಂದ ಪ್ರತ್ಯೇಕಿಸಲಾಗುತ್ತದೆ ಮತ್ತು ವರ್ಧಿಸಲಾಗುತ್ತದೆ ಭೌತಿಕ ಪುರಾವೆಗಳು ಮತ್ತು ಸೇವಾ ಗ್ರಾಹಕರ ನಡುವಿನ ಸಂಬಂಧ ಪ್ರೊಫೆಸರ್ ಮೇರಿ ಬಿಟ್ನರ್ 1992 ರಲ್ಲಿ ಸೇವಾ ಸಂಸ್ಥೆಗಳಲ್ಲಿ ಪರಿಸರ ಬಳಕೆದಾರರ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳುವ ಚೌಕಟ್ಟನ್ನು ಪರಿಚಯಿಸಿದರು ಚೌಕಟ್ಟನ್ನು ಕೆಳಗೆ ಚಿತ್ರಿಸಲಾಗಿದೆ ಆದ್ದರಿಂದ ನಮ್ಮಲ್ಲಿ ಭೌತಿಕ ಪುರಾವೆಗಳಿವೆ ನಮ್ಮಲ್ಲಿ ಸಮಗ್ರ ಪುರಾವೆಗಳು ಮತ್ತು ಆಂತರಿಕ ಪ್ರತಿಕ್ರಿಯೆಗಳು ಮತ್ತು ನಡವಳಿಕೆ ಇದೆ ಆದ್ದರಿಂದ ಭೌತಿಕ ಸಾಕ್ಷ್ಯಗಳು ತಾಪಮಾನ ಗಾಳಿಯ ಗುಣಮಟ್ಟ ಶಬ್ದ ಸಂಗೀತ ವಾಸನೆ ಮತ್ತು ಇತರ ಪರಿಸ್ಥಿತಿಗಳಿವೆ ಉಪಕರಣಗಳು ಸಜ್ಜುಗೊಳಿಸುವಿಕೆ ಇತರವುಗಳಂತಹ ಕಾರ್ಯದ ಸ್ಥಳ ಚಿಹ್ನೆಗಳು ಚಿಹ್ನೆಗಳು ಮತ್ತು ಸಂಕೇತಗಳು ವೈಯಕ್ತಿಕ ಕಲಾಕೃತಿಗಳು ಅಲಂಕಾರದ ಸ್ಟೈಪ್ ಮತ್ತು ಇತರ ಕಲಾಕೃತಿಗಳು ಮತ್ತು ಸಮಗ್ರ ಪರಿಸರವು ಗ್ರಹಿಸಿದ ಸೇವಾ ದೃಶ್ಯವಾಗಿದೆ ಗ್ರಾಹಕರಿಂದ ಗ್ರಹಿಸಲ್ಪಟ್ಟ ಸರ್ವಿಸ್ ಸ್ಕೇಪ್ ನಂತರ ನಾವು ಅರಿವಿನ ಭಾವನಾತ್ಮಕ ಅಥವಾ ಮಾನಸಿಕ ಆಂತರಿಕ ಪ್ರತಿಕ್ರಿಯೆಗಳಿಗೆ ಹೋಗುತ್ತೇವೆ ಅರಿವಿನ ಎಂದರೆ ನಂಬಿಕೆಗಳು ವರ್ಗೀಕರಣ ಸಾಂಕೇತಿಕ ಅರ್ಥ ಭಾವನಾತ್ಮಕ ಎಂದರೆ ಮನಸ್ಥಿತಿ ಮತ್ತು ವರ್ತನೆ ಶಾರೀರಿಕ ಎಂದರೆ ನೋವು ಸೌಕರ್ಯ ಚಲನೆ ಮತ್ತು ದೈಹಿಕ ಸಾಮರ್ಥ್ಯ ಮತ್ತು ಅವು ನೌಕರರ ಪ್ರತಿಕ್ರಿಯೆಗಳು ಮತ್ತು ಗ್ರಾಹಕರ ಪ್ರತಿಕ್ರಿಯೆಗಳು ನಂಬಿಕೆ ವರ್ಗೀಕರಣ ಸಾಂಕೇತಿಕ ಅರ್ಥ ಮನಸ್ಥಿತಿ ವರ್ತನೆ ನೋವು ಸೌಕರ್ಯ ಚಲನೆ ಮತ್ತು ದೈಹಿಕ ಸಾಮರ್ಥ್ಯ ಇವು ಗ್ರಾಹಕರ ಪ್ರತಿಕ್ರಿಯೆಗಳು ಆದ್ದರಿಂದ ನೌಕರರ ಪ್ರತಿಕ್ರಿಯೆಗಳು ನೌಕರರ ನಡವಳಿಕೆಯಾಗಿರುತ್ತವೆ ಅದು ಅಂಗಸಂಸ್ಥೆ ಪರಿಶೋಧನೆ ಹೆಚ್ಚು ಸಮಯ ಉಳಿಯುವುದು ಬದ್ಧತೆ ಮತ್ತು ಅಗತ್ಯಗಳನ್ನು ಪೂರೈಸುವುದು ಮತ್ತು ಗ್ರಾಹಕರ ಪ್ರತಿಕ್ರಿಯೆಗಳು ಆಕರ್ಷಿತವಾಗುವುದು ಅನ್ವೇಷಣೆ ಮಾಡುವುದು ಅಗತ್ಯಗಳನ್ನು ಪೂರೈಸುವುದು ಹಣವನ್ನು ಖರ್ಚು ಮಾಡುವುದು ಮತ್ತು ಮರುಖರೀದಿ ಮಾಡುವುದು ಮುಂತಾದ ವೈಯಕ್ತಿಕ ನಡವಳಿಕೆಗೆ ಕಾರಣವಾಗುತ್ತದೆ ತದನಂತರ ಗ್ರಾಹಕರು ಮತ್ತು ಉದ್ಯೋಗಿಗಳ ನಡುವೆ ಸಾಮಾಜಿಕ ಸಂವಹನಗಳಿವೆ ಗ್ರಾಹಕರಲ್ಲಿ ಮತ್ತು ಉದ್ಯೋಗಿಗಳಲ್ಲಿ ಆದ್ದರಿಂದ ಈ ಚಿತ್ರದಲ್ಲಿ ಚಿತ್ರಿಸಲಾದ ಚೌಕಟ್ಟು ಅಥವಾ ಭೌತಿಕ ಸಾಕ್ಷ್ಯಗಳು ಮತ್ತು ನೌಕರರು ಮತ್ತು ಗ್ರಾಹಕರ ಪ್ರತಿಕ್ರಿಯೆಗಳು ಮತ್ತು ನಡವಳಿಕೆ ಹೀಗಿದೆ ನಮ್ಮ ಸೇವಾ ವ್ಯವಹಾರದ ಉದ್ದೇಶವು ಗ್ರಾಹಕರನ್ನು ಆಕರ್ಷಿಸುವುದು ಮತ್ತು ಸೇವಾ ಅನುಭವವನ್ನು ಆನಂದಿಸುವಾಗ ಅವರ ಅಗತ್ಯಗಳನ್ನು ಪೂರೈಸಲು ಸಮರ್ಥವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಅವರು ನಮ್ಮ ಕಂಪನಿಯಿಂದ ನಿವ್ವಳ ಲಾಭವನ್ನು ಪಡೆದಿದ್ದಾರೆಂದು ತಿಳಿದರೆ ಅವರು ತಮ್ಮ ಹಣವನ್ನು ಖರ್ಚು ಮಾಡಲು ಬಯಸುತ್ತಾರೆ ಅವರು ಸೇವೆಯಲ್ಲಿ ತೃಪ್ತರಾಗಿದ್ದರೆ ಅವರು ನಮ್ಮ ಸೇವೆಗಳನ್ನು ಮರುಖರೀದಿ ಮಾಡುತ್ತಾರೆ ಮತ್ತು ನಮ್ಮ ಸೇವೆಗಳನ್ನು ಇತರರಿಗೆ ಉಲ್ಲೇಖಿಸುತ್ತಾರೆ ನಮ್ಮ ಉದ್ಯೋಗಿಗಳು ಮುಖ್ಯವಾಗಿ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಾರೆ ನಮ್ಮ ಸರ್ವಿಸ್ ಸ್ಕೇಪ್ ನಲ್ಲಿ ಅವರು ಹಾಯಾಗಿರುವುದು ಮುಖ್ಯ ಇದು ಅವರು ತಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸುವ ತನಕ ಉಳಿಯಬೇಕೆಂದು ಅನಿಸುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ಗ್ರಾಹಕರು ಮತ್ತು ನಮ್ಮ ಸಂಸ್ಥೆಯ ಅನುಕೂಲಕ್ಕಾಗಿ ಹೆಚ್ಚುವರಿ ಆವಿಷ್ಕಾರಗಳನ್ನು ಮಾಡುತ್ತಾರೆ ನಾವು ಈಗ ಚೆನ್ನಾಗಿ ತಿಳಿದಿರುವಂತೆ ಸೇವೆಗಳನ್ನು ಪ್ರಾಥಮಿಕವಾಗಿ ನೌಕರರು ಮತ್ತು ಗ್ರಾಹಕರ ನಡುವಿನ ಪರಸ್ಪರ ಕ್ರಿಯೆಗಳ ಮೂಲಕ ತಲುಪಿಸಲಾಗುತ್ತದೆ ಮೇಲಿನ ಅಪೇಕ್ಷಣೀಯ ನಡವಳಿಕೆಯು ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯಲು ಗ್ರಾಹಕರು ಮತ್ತು ಉದ್ಯೋಗಿಗಳಲ್ಲಿ ಸರಿಯಾದ ಆಂತರಿಕ ಪ್ರತಿಕ್ರಿಯೆಗಳನ್ನು ಹೊರಹೊಮ್ಮಿಸುವಂತಹ ಪರಿಸರದಿಂದ ಸರಿಯಾದ ಸೂಚನೆಗಳನ್ನು ಅವರು ಪಡೆಯುವುದು ಬಹಳ ಮುಖ್ಯ ಪ್ರತಿಕ್ರಿಯೆಗಳು ಅರಿವಿನ ಭಾವನಾತ್ಮಕ ಮತ್ತು ಶಾರೀರಿಕ ಎಂಬ ಮೂರು ವಿಧಗಳಾಗಿವೆ ಸರಿಯಾದ ವಾತಾವರಣವು ಅವರಿಗೆ ಅಪೇಕ್ಷಣೀಯ ಸೂಚನೆಗಳನ್ನು ನೀಡುತ್ತದೆ ಉದಾಹರಣೆಗೆ ಸ್ವಚ್ಚ ಮತ್ತು ಸಂಘಟಿತ ಕಚೇರಿಯು ಗ್ರಾಹಕರಿಗೆ ಮತ್ತು ಉದ್ಯೋಗಿಗಳಿಗೆ ದಕ್ಷತೆಯ ಭಾವವನ್ನು ನೀಡುತ್ತದೆ ಉತ್ತಮ ಗುಣಮಟ್ಟದ ಕೆಲಸದ ಉಪಕರಣಗಳು ಗ್ರಾಹಕರಿಗೆ ತಮ್ಮ ಸಮಸ್ಯೆಗಳನ್ನು ಸೇವಾ ಔಟ್ಲೆಟ್ನಲ್ಲಿ ದೋಷರಹಿತವಾಗಿ ತೃಪ್ತಿಪಡಿಸುತ್ತವೆ ಎಂಬ ಭರವಸೆ ನೀಡುತ್ತದೆ ಅಂತೆಯೇ ದಕ್ಷ ಕಾರ್ಯ ಸಾಧನಗಳ ಲಭ್ಯತೆಯು ಸೇವಾ ಪೂರೈಕೆದಾರರಿಗೆ ತಮ್ಮ ಸೇವೆಯ ಉತ್ತಮ ಕೆಲಸವನ್ನು ಮಾಡಲು ಅವಕಾಶವನ್ನು ನೀಡುತ್ತದೆ ಭೌತಿಕ ಪುರಾವೆಗಳು ಕುರ್ಚಿಗಳ ಉಪಸ್ಥಿತಿ ಮತ್ತು ನಿಯೋಜನೆಯಂತೆ ಸ್ಥಳಕ್ಕೆ ಅರ್ಥವನ್ನು ನೀಡುತ್ತದೆ ಮತ್ತು ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸೇವೆಯನ್ನು ಪಡೆಯುವ ಸಾಧ್ಯತೆಯಿರುವ ಗ್ರಾಹಕರ ವರ್ಗ ಅಥವಾ ವಿಭಾಗವನ್ನು ಸೂಚಿಸುತ್ತದೆ ಸೇವೆಯ ಭೌತಿಕ ಸಾಕ್ಷ್ಯಗಳ ಅರಿವಿನ ಪ್ರತಿಕ್ರಿಯೆಗಳು ಇವು ಬೆಳಕು ಸಂಗೀತ ಅಲಂಕಾರ ಗಾಳಿಯ ಉಷ್ಣತೆಯು ಸರ್ವಿಸ್ ಸ್ಕೇಪ್ನ ವಾತಾವರಣವನ್ನು ರೂಪಿಸುತ್ತದೆ ಇದು ಹೊಳೆಯುವ ಸುತ್ತಮುತ್ತಲಿನ ಮತ್ತು ಸಲಕರಣೆಗಳಿಂದ ಸಹಾಯವಾಗುತ್ತದೆ ಇದು ಗ್ರಾಹಕರು ಮತ್ತು ಸೇವಾ ಪೂರೈಕೆದಾರರಿಗೆ ಸಕಾರಾತ್ಮಕ ಮನಸ್ಥಿತಿ ಮತ್ತು ಮನೋಭಾವವನ್ನು ನೀಡುತ್ತದೆ ಮತ್ತೊಂದೆಡೆ ಕಳಪೆ ಬೆಳಗಿದ ಒದ್ದೆಯಾದ ಸರ್ವಿಸ್ ಸ್ಕೇಪ್ ತ್ವರಿತವಾಗಿ ಸೇವಾ ಪೂರೈಕೆದಾರರ ನಕಾರಾತ್ಮಕ ಮನೋಭಾವವನ್ನು ತಿಳಿಸುತ್ತದೆ ಮತ್ತು ಋ ಣಾತ್ಮಕ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ರೂಪಿಸುತ್ತದೆ ಮೇಲಿನ ಅರಿವು ಮತ್ತು ಭಾವನೆಗಳು ದೈಹಿಕ ಪ್ರತಿಕ್ರಿಯೆಗಳಾದ ನೋವು ಅಥವಾ ಸೌಕರ್ಯದಂತಹಕ್ಕೆ ಕಾರಣವಾಗುತ್ತವೆ ಭೌತಿಕ ಸೌಲಭ್ಯಗಳ ನಿಯೋಜನೆಯು ಚಲನೆ ಮತ್ತು ವಿಶ್ರಾಂತಿಗೆ ನಿರ್ದೇಶನವನ್ನು ನೀಡುತ್ತದೆ ಒಟ್ಟಾರೆಯಾಗಿ ಗ್ರಾಹಕರು ಮತ್ತು ಉದ್ಯೋಗಿಗಳು ಸೇವಾ ಸೌಲಭ್ಯದಲ್ಲಿ ಸದೃಡ ಮತ್ತು ಆರಾಮದಾಯಕವಾಗಿದ್ದಾರೆ ಈ ಪ್ರತಿಕ್ರಿಯೆಗಳು ಗ್ರಾಹಕರಿಗೆ ಅವರು ಹೆಮ್ಮೆ ಪಡುವಂತಹ ದೋಷರಹಿತ ಸೇವೆಯನ್ನು ಒದಗಿಸಲು ಅವಕಾಶವನ್ನು ನೀಡುತ್ತದೆ ಅಂತೆಯೇ ಗ್ರಾಹಕರು ಸೇವಾ ಸೌಲಭ್ಯದಲ್ಲಿ ಮಾತುಕತೆ ನಡೆಸಿ ತಮ್ಮ ಮಾರ್ಗದಲ್ಲಿ ಮುನ್ನಡೆಯಲು ಸಾಧ್ಯವಾಗುತ್ತದೆ ಮತ್ತು ವಾತಾವರಣದಲ್ಲಿ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಸೇವಾ ಪರಿಕಲ್ಪನೆ ಮತ್ತು ಬ್ರಾಂಡ್ ಇಮೇಜ್ಗೆ ಅನುಗುಣವಾಗಿ ಸೂಕ್ತವಾದ ಭೌತಿಕ ಸಾಕ್ಷ್ಯಗಳು ಗ್ರಾಹಕರು ಮತ್ತು ಸೇವಾ ಪೂರೈಕೆದಾರರಿಂದ ಸಕಾರಾತ್ಮಕ ಅರಿವು ಭಾವನೆಗಳು ಮತ್ತು ಶಾರೀರಿಕ ಪ್ರತಿಕ್ರಿಯೆಗಳನ್ನು ಹೊರಹೊಮ್ಮಿಸುತ್ತವೆ ಎಂಬುದು ಸ್ಪಷ್ಟವಾಗಿದೆ ಇದು ಸೇವೆಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಶಕ್ತಗೊಳಿಸುತ್ತದೆ ಮತ್ತು ಇದರಿಂದಾಗಿ ಗ್ರಾಹಕರು ಮತ್ತು ಸಂಸ್ಥೆಯ ಗುರಿಗಳನ್ನು ಪೂರೈಸುತ್ತದೆ ಭೌತಿಕ ಸೌಲಭ್ಯಗಳ ವಿನ್ಯಾಸ ಮತ್ತು ನಿರ್ವಹಣೆ ಭೌತಿಕ ಸಾಕ್ಷ್ಯಗಳು ನಮ್ಮ ಸೇವೆಗಳ ಪ್ರಮುಖ ಅಂಶವಾಗಿದೆ ಎಂದು ನಾವು ಈಗ ಅರ್ಥಮಾಡಿಕೊಂಡಿದ್ದೇವೆ ಅದನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಅಂತೆಯೇ ನಮ್ಮ ಸೇವಾ ಪರಿಕಲ್ಪನೆಗೆ ಅನುಗುಣವಾದ ಭೌತಿಕ ವೈಶಿಷ್ಟ್ಯಗಳನ್ನು ವಿನ್ಯಾಸಗೊಳಿಸಲು ನಾವು ವಾಸ್ತುಶಿಲ್ಪಿಗಳು ಒಳಾಂಗಣ ವಿನ್ಯಾಸಕರು ಮತ್ತು ವಾಣಿಜ್ಯ ವಿನ್ಯಾಸಕರನ್ನು ನೇಮಿಸಿಕೊಳ್ಳಬೇಕು ಮತ್ತು ಸರ್ವಿಸ್ ಸ್ಕೇಪ್ ನಿಂದ ಗ್ರಾಹಕರು ಪಡೆಯಬೇಕಾದ ಮೌಲ್ಯ ರೂಪ ಮತ್ತು ಕಾರ್ಯ ಫಲಿತಾಂಶ ಮತ್ತು ಅನುಭವದ ಸ್ವರೂಪವನ್ನು ತಿಳಿಸುತ್ತೇವೆ ಹೆಚ್ಚು ಮುಖ್ಯವಾಗಿ ಅವುಗಳು ನಮ್ಮ ಗ್ರಾಹಕರ ಆದ್ಯತೆಗೆ ಹೊಂದಿಕೆಯಾಗಬೇಕು ಮತ್ತು ನಮ್ಮ ಗ್ರಾಹಕ ವಿಭಾಗವು ಸಾಮಾನ್ಯವಾಗಿ ಸೌಲಭ್ಯದಿಂದ ನಿರೀಕ್ಷಿಸಿದ್ದಕ್ಕಿಂತ ಸ್ವಲ್ಪ ಹೆಚ್ಚಿನದನ್ನು ಒದಗಿಸಬೇಕು ಜೆಟ್ ಏರ್ವೇಸ್ನ ಭೌತಿಕ ಸಾಕ್ಷ್ಯದ ವಿವಿಧ ಅಂಶಗಳು ನೀಲಿ ಬಣ್ಣದ್ದಾಗಿರುವಾಗ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಕೆಂಪು ಬಣ್ಣದ್ದಾಗಿರುವುದನ್ನು ನೀವು ಗಮನಿಸಿರಬಹುದು ಈ ಅಂಶಗಳು ಲೋಗೋ ಮತ್ತು ಮಾಸ್ಟ್ಹೆಡ್ಗೆ ಅನುಗುಣವಾಗಿರುತ್ತವೆ ಮತ್ತು ಪ್ರತಿ ವಿಮಾನಯಾನ ಸಂಸ್ಥೆಯು ತಲುಪಿಸುವ ಭರವಸೆ ನೀಡಿದ ಅನುಭವದ ಮೌಲ್ಯ ಮತ್ತು ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ ಭೌತಿಕ ಸಾಕ್ಷ್ಯಗಳು ಆಶ್ಚರ್ಯ ಸಂತೋಷ ಆಸಕ್ತಿ ಮತ್ತು ಮೋಡಿಮಾಡುವ ಅಂಶಗಳನ್ನು ಅವುಗಳಲ್ಲಿ ಅಂತರ್ಗತವಾಗಿರಬೇಕು ಗ್ರಾಹಕರ ನಿರೀಕ್ಷೆಗಳಿಗೆ ಸ್ವಲ್ಪ ಮೀರಿದ ಮತ್ತು ಅವುಗಳನ್ನು ಆನಂದಿಸಲು ಭೌತಿಕ ಸಾಕ್ಷ್ಯಗಳ ಅಂಶಗಳು ವಿಶೇಷವಾಗಿ ಸರ್ವಿಸ್ ಸ್ಕೇಪ್ ದುಬಾರಿಯಾಗಿದೆ ಮತ್ತು ದೊಡ್ಡ ವಿನಿಯೋಗಗಳನ್ನು ಮಾಡದೆ ಮತ್ತೆ ಮತ್ತೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ಮೊದಲ ಬಾರಿಗೆ ಸರಿಯಾಗಿ ಕಾರ್ಯಗತಗೊಳಿಸಬೇಕಾಗಿದೆ ಉದ್ಯೋಗಿಗಳು ಗ್ರಾಹಕರು ಮತ್ತು ಸಂದರ್ಶಕರ ಮೇಲೆ ಪರಿಣಾಮ ಬೀರುವಂತಹ ಪ್ರತಿಯೊಂದು ಭೌತಿಕ ವಾತಾವರಣವನ್ನು ಸೇವಾ ನೀಲನಕ್ಷೆಯಲ್ಲಿ ಗುರುತಿಸಬೇಕು ಆ ಸೌಲಭ್ಯಗಳಿಗೆ ಪರ್ಯಾಯ ವಿನ್ಯಾಸಗಳನ್ನು ಮೌಲ್ಯಮಾಪನ ಮಾಡಬೇಕು ಮತ್ತು ಸರಿಯಾದದನ್ನು ಎಚ್ಚರಿಕೆಯಿಂದ ಕಾರ್ಯಗತಗೊಳಿಸಬೇಕು ಗ್ರಾಹಕ ಪ್ರತಿನಿಧಿ ಸೇವಾ ಸಿಬ್ಬಂದಿ ಸೇವಾ ವ್ಯವಸ್ಥಾಪಕರು ಷೇರುದಾರರು ಸಹಯೋಗಿಗಳು ಮತ್ತು ಸಂದರ್ಶಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು ಮತ್ತು ಸೂಕ್ತವಾದ ವಿನ್ಯಾಸವನ್ನು ಆಯ್ಕೆಮಾಡುವಾಗ ಒಮ್ಮತವು ಬರಬೇಕು ಈ ಕಾರ್ಯವಿಧಾನವು ಸೇವಾ ಪೂರೈಕೆದಾರರು ಮತ್ತು ಅವರ ಸಹಯೋಗಿಗಳಿಗೆ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಸೌಲಭ್ಯದ ಅಭಿವೃದ್ಧಿಯಲ್ಲಿ ಆಸಕ್ತಿ ಮತ್ತು ಸಮಯವನ್ನು ಹೂಡಿಕೆ ಮಾಡುತ್ತದೆ ಮತ್ತು ಅದೇ ಮಾಲೀಕತ್ವದ ಭಾವನೆಯನ್ನು ಅನುಭವಿಸುತ್ತದೆ ಸರ್ವಿಸ್ ಸ್ಕೇಪ್ನ ಸಣ್ಣ ವಿವರಗಳಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ಜನರನ್ನು ಒಳಗೊಳ್ಳಲು ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಇದರಿಂದಾಗಿ ನಂತರದ ಬದಲಿ ಮತ್ತು ಪುನರ್ನಿರ್ಮಾಣದ ಅವಶ್ಯಕತೆಗಳಿಲ್ಲದೆ ಅತ್ಯುತ್ತಮವಾದದ್ದನ್ನು ಪಡೆಯಲಾಗುತ್ತದೆ ಒಮ್ಮೆ ಸೇವೆಯು ಕಾರ್ಯರೂಪಕ್ಕೆ ಬಂದ ನಂತರ ಸೌಲಭ್ಯವನ್ನು ಸ್ಪಿಕ್ ಮತ್ತು ಸ್ಪ್ಯಾನ್ ಆಗಿ ಮತ್ತು ಕಾರ್ಯ ಕ್ರಮದಲ್ಲಿ ಇರಿಸಲು ಸೌಲಭ್ಯದ ನಿರ್ವಹಣೆಗೆ ಹೆಚ್ಚಿನ ಗಮನ ನೀಡಬೇಕು ಎಲ್ಲಾ ಬಳಕೆಯಾಗದ ಕೆಲಸ ಮಾಡದ ಮತ್ತು ಹಾನಿಗೊಳಗಾದ ವಸ್ತುಗಳನ್ನು ವಿಳಂಬವಿಲ್ಲದೆ ತೆಗೆದುಹಾಕಬೇಕು ಮತ್ತು ಹೊಸ ಘಟಕಗಳೊಂದಿಗೆ ಬದಲಾಯಿಸಬೇಕು ನಮ್ಮ ಸೌಲಭ್ಯಕ್ಕೆ ಭೇಟಿ ನೀಡುವವರು ನಮ್ಮ ಸೇವಾ ಸೌಲಭ್ಯದಲ್ಲಿನ ಭೌತಿಕ ಸಾಕ್ಷ್ಯಗಳಿಗೆ ಬೇಗನೆ ಒಗ್ಗಿಕೊಳ್ಳುತ್ತಾರೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಕಂಪನಿಯಲ್ಲಿ ತಮ್ಮ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಸಂಸ್ಥೆಯನ್ನು ನವೀಕರಿಸಿದ ಭಾವನೆಯನ್ನು ನೀಡುವ ಸಲುವಾಗಿ ಸೇವಾ ನಿರೀಕ್ಷೆಯನ್ನು ಗ್ರಾಹಕರ ನಿರೀಕ್ಷೆಗೂ ಮೀರಿ ಆಧುನೀಕರಿಸಬೇಕು ಮತ್ತು ನವೀಕರಿಸಬೇಕು ಗ್ರಾಹಕರು ನಿರೀಕ್ಷಿಸುವ ಮೊದಲು ಅದನ್ನು ಸೂಚಿಸುವುದನ್ನು ಕಾರ್ಯಗತಗೊಳಿಸುವುದು ಒಂದು ಸವಾಲಾಗಿದೆ ಇದು ನಮ್ಮ ಗ್ರಾಹಕರನ್ನು ನಮ್ಮ ಸಂಸ್ಥೆಯಲ್ಲಿ ಆಸಕ್ತಿ ವಹಿಸುವಂತೆ ಮತ್ತು ಅದೇ ರೀತಿ ಪೋಷಿಸುತ್ತದೆ ಸರ್ವಿಸ್ ಸ್ಕೇಪ್ ನ ಆಸಕ್ತಿದಾಯಕ ಅಂಶಗಳು ವಿಶೇಷ ಆಕರ್ಷಣೆಯ ವಿಷಯವಾಗಬಹುದು ಮತ್ತು ಗ್ರಾಹಕರು ಅದರ ಬಗ್ಗೆ ಇತರರೊಂದಿಗೆ ಉದ್ದೇಶಪೂರ್ವಕವಾಗಿ ಅಥವಾ ಹಾಗೆಯೇ ಸಂಸ್ಥೆ ಮತ್ತು ಅದರ ಸೇವೆಗಳನ್ನು ಪ್ರೋತ್ಸಾಹಿಸಿ ಮಾತನಾಡುತ್ತಾರೆ ಈ ಪಾಠವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ